ನಮಸ್ಕಾರ ಮೆಕ್ಯಾನೊಬಯಾಲಜಿ ಪರಿಚಯದ ಎನ್ ಪಿ ಟಿ ಇ ಎಲ್ ಕೋರ್ಸ್ ನ ನಮ್ಮ ಎರಡನೇ ಉಪನ್ಯಾಸಕ್ಕೆ ಸ್ವಾಗತ ಮೊದಲ ಉಪನ್ಯಾಸದಲ್ಲಿ ನಾನು ನಿಮಗೆ ಮೆಕ್ಯಾನೊಬಯಾಲಜಿ ಎಂದರೇನು ಮತ್ತು ಮೆಕ್ಯಾನೊಬಯಾಲಜಿ ಅಧ್ಯಯನಕ್ಕೆ ಕೆಲವು ಪ್ರೇರಣೆ ಬಗ್ಗೆ ಸಂಕ್ಷಿಪ್ತ ಅವಲೋಕನವನ್ನು ನೀಡಿದ್ದೇನೆ ಆದ್ದರಿಂದ ಮೊದಲು ಮೆಕ್ಯಾನೊಬಯಾಲಜಿ ಯ ನಮ್ಮ ವ್ಯಾಖ್ಯಾನವನ್ನು ಪುನಃ ಪಡೆದುಕೊಳ್ಳೋಣ ಇನ್ವಿವೊ ಸಂದರ್ಭಗಳಲ್ಲಿ ಉದ್ಭವಿಸುವ ಶಕ್ತಿಗಳನ್ನು ಕೋಶಗಳು ಹೇಗೆ ಪತ್ತೆ ಮಾಡುತ್ತವೆ ಮಾರ್ಪಡಿಸುತ್ತವೆ ಮತ್ತು ಪ್ರತಿಕ್ರಿಯಿಸುತ್ತವೆ ಎಂಬುದರ ಕುರಿತು ನಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವ ಒಂದು ಅಧ್ಯಯನವಾಗಿದೆ ನನ್ನ ಹಿಂದಿನ ಉಪನ್ಯಾಸದಲ್ಲಿ ಮೂಳೆ ದೋಷಗಳಿಂದ ಬಳಲುತ್ತಿರುವ ಗಗನಯಾತ್ರಿಗಳ ಉದಾಹರಣೆಯನ್ನು ನಾನು ನೀಡಿದ್ದೇನೆ ಏಕೆಂದರೆ ಅವರು ದೀರ್ಘಕಾಲದವರೆಗೆ ಶೂನ್ಯ ಗುರುತ್ವಾಕರ್ಷಣೆಯ ಸ್ಥಿತಿಯಲ್ಲಿರುತ್ತಾರೆ ಆದ್ದರಿಂದ ಮೆಕ್ಯಾನೊಬಯಾಲಜಿ ಯಲ್ಲಿ ಶಕ್ತಿಗಳು ಹೇಗೆ ಹರಡುತ್ತವೆ ಮತ್ತು ಅವುಗಳು ವ್ಯಾಪಕವಾದ ಸೆಲ್ಯುಲಾರ್ ಪ್ರಕ್ರಿಯೆಗಳಿಗೆ ಹೇಗೆ ಸಂಯೋಜಿಸಲ್ಪಟ್ಟಿವೆ ಮತ್ತು ವಿವಿಧ ರೋಗಗಳ ಹಿನ್ನೆಲೆಯಲ್ಲಿ ಜೀವಕೋಶಗಳ ಕಾರ್ಯಚಟುವಟಿಕೆಗಳು ಮತ್ತು ಗುಣಲಕ್ಷಣಗಳು ಹೇಗೆ ಬದಲಾಗುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಾವು ಹೆಚ್ಚು ಆಸಕ್ತಿ ಹೊಂದಿದ್ದೇವೆ ಮೆಕ್ಯಾನೊಬಯಾಲಜಿ ಒಂದು ಅಂತರಶಿಕ್ಷಣ ಕ್ಷೇತ್ರವಾಗಿದೆ ಆದ್ದರಿಂದ ಈ ಕ್ಷೇತ್ರವು ಜೀವಶಾಸ್ತ್ರ ರಸಾಯನಶಾಸ್ತ್ರ ಭೌತಶಾಸ್ತ್ರ ಎಂಜಿನಿಯರಿಂಗ್ ಮತ್ತು ಗಣಿತಶಾಸ್ತ್ರದಿಂದ ಸಂಯೋಜಿಸಲ್ಪಟ್ಟ ಪರಿಕಲ್ಪನೆಗಳು ಮತ್ತು ಆಲೋಚನೆಗಳನ್ನು ನಮಗೆ ನೀಡುತ್ತದೆ ಇದು ಬಹಳ ಸಂಪನ್ಮೂಲ ಸಮೃದ್ಧ ಕ್ಷೇತ್ರವಾಗಿದೆ ಆದ್ದರಿಂದ ವಿಷಯದ ಪರಿಣತಿ ಏನೇ ಇರಲಿ ಜೀವಶಾಸ್ತ್ರದ ಅದೇ ಸಮಸ್ಯೆಯನ್ನು ನಿಮ್ಮ ಪ್ರಮುಖ ಪರಿಣತಿಯನ್ನು ಅವಲಂಬಿಸಿ ಬೇರೆ ದೃಷ್ಟಿಕೋನದಿಂದ ಪರಿಹರಿಸಲು ಸಾಧ್ಯವಿದೆ ನಮ್ಮ ದೇಹದೊಳಗೆ ಇರುವ ವಿಭಿನ್ನ ಕೋಶ ಪ್ರಕಾರಗಳು ವಿಭಿನ್ನ ಗಾತ್ರಗಳು ಮತ್ತು ವಿಭಿನ್ನ ಆಕಾರಗಳನ್ನು ಹೊಂದಿವೆ ಎಂಬ ಅಂಶವನ್ನು ನಾನು ವಿವರಿಸಿದ್ದೇನೆ ಆದ್ದರಿಂದ ಈ ಪ್ರಬುದ್ಧ ಆರ್ಬಿಸಿ ಗಳು ನ್ಯೂಕ್ಲಿಯಸ್ ಹೊಂದಿಲ್ಲ ಕಾರಣ ಅವು ಆಮ್ಲಜನಕವನ್ನು ಪೂರೈಸಲು ಸಣ್ಣ ರಂಧ್ರಗಳ ಮೂಲಕ ಸಾಗಬೇಕಾಗುತ್ತದೆ ಆರ್ಬಿಸಿ ಗಳು ಅವುಗಳ ಕಾರ್ಯಕ್ಕಾಗಿ ನ್ಯೂಕ್ಲಿಯಸ್ ಹೊಂದಿಲ್ಲ ಏಕೆಂದರೆ ಆರ್ಬಿಸಿ ಗಳನ್ನು 5 ಮೈಕ್ರಾನ್ ವ್ಯಾಸದೊಳಗೆ ಬಲವಂತವಾಗಿ ತಳ್ಳಲಾಗುತ್ತದೆ ಆದ್ದರಿಂದ ಆರ್ಬಿಸಿ ಗಳು ನ್ಯೂಕ್ಲಿಯಸ್ ಹೊಂದಿದ್ದರೆ ಅದು ತುಂಬಾ ಗಟ್ಟಿಯಾದ ರಚನೆ ಮತ್ತು ಆರ್ಬಿಸಿ ಗಳು ತಮ್ಮ ಕಾರ್ಯವನ್ನು ನಿರ್ವಹಿಸಲು ಸಾಧ್ಯವಿಲ್ಲ ಆರ್ಬಿಸಿ ಗಳು ಹೆಚ್ಚಿನ ಒಡೆಯುವಿಕೆಯ ಒತ್ತಡಗಳಿಗೆ ಒಳಗಾಗುತ್ತವೆ ಏಕೆಂದರೆ ಅವು ನಿರಂತರವಾಗಿ ರಕ್ತಪ್ರವಾಹದ ಮೂಲಕ ಸಾಗುತ್ತಿರುತ್ತವೆ ಮತ್ತು ಅದೇ ಸಮಯದಲ್ಲಿ ಅವುಗಳು ಹೆಚ್ಚಿನ ಒಡೆಯುವಿಕೆಯ ಒತ್ತಡಗಳನ್ನು ನಿವಾರಿಸಬಲ್ಲ ಪ್ರಕ್ರಿಯೆಯನ್ನು ಹೊಂದಿರಬೇಕು ಇತರ ಜೀವಕೋಶದ ಪ್ರಕಾರಗಳಲ್ಲಿ ನ್ಯೂರಾನ್ ಗಳು ಉದ್ದವಾಗಿರುತ್ತವೆ ಮತ್ತು ಸಹಜವಾಗಿ ಹೊರಗಿನಿಂದ ಮಾಹಿತಿಯನ್ನು ರವಾನಿಸುವುದು ಅಥವಾ ಗ್ರಹಿಸುವುದು ಇದರ ಕೆಲಸ ಆದ್ದರಿಂದ ಕೋಶಗಳು ಕ್ರಿಯಾತ್ಮಕವಾಗಿವೆ ಮತ್ತು ಪ್ಲೇಟ್ ಗಳು ಅಥವಾ ಫ್ಲಾಸ್ಕ್ ಗಳಲ್ಲಿ ಬೆಳೆಯುತ್ತಿರುವ ಕೋಶದಲ್ಲಿ ನೀವು ನೋಡುವುದು ಇದನ್ನೇ ಎಂದು ಹೇಳಲು ನಾನು ಈ ವೀಡಿಯೊ ವನ್ನು ಸಂಕ್ಷಿಪ್ತವಾಗಿ ತೋರಿಸಿದ್ದೇನೆ ನಾನು ತೋರಿಸಿದ ಈ ವೀಡಿಯೊ ದಲ್ಲಿ ವಿಭಿನ್ನ ಬಣ್ಣಗಳ ರೇಖೆಗಳು ಪ್ರತಿಯೊಂದು ಜೀವಕೋಶಗಳ ಪಥವನ್ನು ಚಿತ್ರಿಸುತ್ತದೆ ಆದ್ದರಿಂದ ಕೆಲವು ಜೀವಕೋಶಗಳು ಉದಾಹರಣೆಗೆ ಈ ನೀಲಿ ಕೋಶದಂತೆ ಹೆಚ್ಚು ಚಲಿಸಲಿಲ್ಲ ಮತ್ತು ಹಳದಿ ಅಥವಾ ಕೆಂಪು ಪಥವನ್ನು ತೋರಿಸುವ ಇತರ ಕೋಶಗಳು ನಿಜವಾಗಿಯೂ ಚಲಿಸಿವೆ ಆದ್ದರಿಂದ ಜೀವಕೋಶಗಳು ಇನ್ವಿಟ್ರೊ ಪರಿಸ್ಥಿತಿಗಳಲ್ಲಿ ಚಲಿಸಲು ಯಾವುದೇ ನಿರ್ದಿಷ್ಟ ದಿಕ್ಕಿನ ಸಾಲು ಒದಗಿಸಲಾಗಿಲ್ಲ ಆದರೆ ಜೀವಕೋಶಗಳು ತೀವ್ರವಾಗಿ ಭಿನ್ನಜಾತಿಯಾಗಿರುತ್ತವೆ ಅಥವಾ ಜೀವಕೋಶದ ಚಕ್ರದ ವಿಭಿನ್ನ ಹಂತಗಳು ಇರುವುದರಿಂದ ವಲಸೆ ಹೋಗುವ ಪ್ರವೃತ್ತಿ ಒಂದೇ ಆಗಿರುವುದಿಲ್ಲ ಆದ್ದರಿಂದ ಕೋಶಗಳ ಆಕಾರ ಕೋಶದ ಹರಡುವ ಆಕಾರವು ಕೋಶವು ಇರುವ ಸುತ್ತಮುತ್ತಲಿನ ಪ್ರದೇಶಗಳಿಂದ ಸಕ್ರಿಯವಾಗಿ ನಿರ್ಧರಿಸಲ್ಪಡುತ್ತದೆ ಎಂದು ನಾನು ಮತ್ತೊಮ್ಮೆ ಹೇಳಲು ಇಷ್ಟಪಡುತ್ತೇನೆ ನಾನು ಈ ಸ್ಕೀಮ್ಯಾಟಿಕ್ ಅನ್ನು ಒಂದು ಉದಾಹರಣೆಗಾಗಿ ಚಿತ್ರಿಸಿದ್ದೇನೆ ಇದರಲ್ಲಿ ನೀವು ಒಂದೇ ಕೋಶವನ್ನು ಮೃದುವಾದ ತಲಾಧಾರದ ಮೇಲೆ ಮತ್ತು ಗಟ್ಟಿಯಾದ ತಲಾಧಾರದ ಮೇಲೆ ಇರಿಸಿದ್ದೀರಿ ಆದ್ದರಿಂದ ಮೃದು ಮತ್ತು ಗಟ್ಟಿಯಾದ ತಲಾಧಾರದ ಪದಗಳಿಂದ ನಾನು ಏನು ಅರ್ಥೈಸುತ್ತೇನೆ ಎಂದರೆ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಶಗಳು ವಿಶಿಷ್ಟವಾದ ಯಾಂತ್ರಿಕ ಲಕ್ಷಣವನ್ನು ಹೊಂದಿವೆ ಉದಾಹರಣೆಗೆ ಮೂಳೆಗಳು ನಮ್ಮ ದೇಹದಲ್ಲಿನ ಗಟ್ಟಿಯಾದ ಅಂಗಾಂಶಗಳು ಮತ್ತು ನರಕೋಶದ ಅಂಗಾಂಶಗಳು ಅಥವಾ ಮೆದುಳು ನಮ್ಮ ದೇಹದ ಅತ್ಯಂತ ಮೃದುವಾದ ಅಂಗಾಂಶಗಳಲ್ಲಿ ಒಂದಾಗಿದೆ ಆದ್ದರಿಂದ ಈ ಚಿತ್ರವು ಏನನ್ನು ತೋರಿಸುತ್ತದೆ ಎಂದರೆ ನೀವು ಕೋಶವನ್ನು ತುಂಬಾ ಮೃದುವಾದ ಅಥವಾ ಮೆದುಳಿನಂತಹ ಮೇಲ್ಮೈಯಲ್ಲಿ ಇರಿಸಿದಾಗ ಕೋಶಗಳು ಹೆಚ್ಚು ದುಂಡಾದ ಅಥವಾ ಕಡಿಮೆ ಹರಡುವಿಕೆಯ ರಚನೆಯನ್ನು ತೋರಿಸುತ್ತವೆ ಆದರೆ ಕೋಶಗಳನ್ನು ಗಟ್ಟಿಯಾದ ಮೇಲ್ಮೈಯಲ್ಲಿ ಇರಿಸಿದಾಗ ಹೆಚ್ಚು ಹರಡುವಿಕೆಯ ರಚನೆಯನ್ನು ತೋರಿಸುತ್ತದೆ ಅಲ್ಲದೆ ನಾನು ಎಳೆದ ಸ್ಕೀಮ್ಯಾಟಿಕ್ ನಿಂದ ಈ ಕೋಶವು ಒಂದು ರೀತಿಯ ವಲಸೆ ಕೋಶವಾಗಿದೆ ಮತ್ತು ಇತರ ಕೋಶಗಳು ಸ್ಥಿರವಾಗಿವೆ ಮತ್ತು ನಮ್ಮ ದೇಹದಲ್ಲಿನ ವಿವಿಧ ರೀತಿಯ ಜೀವಕೋಶಗಳಿಗೆ ಇದು ನಿಜ ಎಂದು ತೋರುತ್ತದೆ ಆದರೆ ಮೃದುವಾದ ಮತ್ತು ಗಟ್ಟಿಯಾದ ತಲಾಧಾರದ ನಡುವೆ ವ್ಯತ್ಯಾಸವನ್ನು ಕಂಡುಹಿಡಿಯುವ ಸಾಮರ್ಥ್ಯವು ನಾವು ಚರ್ಚಿಸುತ್ತಿರುವ ಕೋಶ ಪ್ರಕಾರದ ಸ್ವರೂಪವನ್ನು ಅವಲಂಬಿಸಿರುತ್ತದೆ ಉದಾಹರಣೆಗೆ ನಮ್ಮ ದೇಹದೊಳಗೆ ನೀವು ಕಾರ್ಡಿಯೋಮಯೊಸೈಟ್ ಗಳ ಬಗ್ಗೆ ಯೋಚಿಸಿದರೆ ಕಾರ್ಡಿಯೋಮಯೊಸೈಟ್ ಗಳು ಸಾಕಷ್ಟು ಶಕ್ತಿಯನ್ನು ಬೀರುತ್ತವೆ ಮತ್ತು ಈ ವ್ಯತ್ಯಾಸವನ್ನು ಗ್ರಹಿಸಲಾಗದ ಕೋಶಕ್ಕೆ ಹೋಲಿಸಿದರೆ ಅವು ಗಟ್ಟಿಯಾದ ಮೇಲ್ಮೈಯಲ್ಲಿ ಹೆಚ್ಚು ಹರಡಲು ಸಾಧ್ಯವಾಗುತ್ತದೆ ಆದ್ದರಿಂದ ನೀವು ಇಲ್ಲಿ ನೋಡುವುದೇನೆಂದರೆ ಈ ಫೈಬ್ರೊಬ್ಲಾಸ್ಟ್ ಬೆಳವಣಿಗೆಯ ಸಮಯದಲ್ಲಿ ತಲಾಧಾರವನ್ನು ಎಳೆಯುವ ಮೂಲಕ ತಲಾಧಾರವನ್ನು ಸಂವೇದಿಸುತ್ತಿದೆ ಅದು ತಲಾಧಾರದ ಮೇಲೆ ಸುಕ್ಕುಗಳನ್ನು ಉಂಟುಮಾಡುವುದರಿಂದ ಅದರ ಮೇಲೆ ಎಳೆಯುತ್ತದೆ ಎಂದು ನೀವು ಅರ್ಥಮಾಡಿಕೊಳ್ಳಬಹುದು ಈ ಸುಕ್ಕುಗಳು ಕಣ್ಮರೆಯಾಗಿವೆ ಆದರೆ ಮತ್ತೆ ಅವು ಕಾಣಿಸಿಕೊಳ್ಳುತ್ತವೆ ಮತ್ತು ಕೋಶವು ಅದರ ಮೇಲೆ ಎಳೆಯುವ ಮೂಲಕ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸಕ್ರಿಯವಾಗಿ ಪರಿಶೀಲಿಸುತ್ತಿದೆ ಎಂದು ಇದು ತೋರಿಸುತ್ತದೆ ಇದು ಜೀವಕೋಶಗಳ ಪ್ರಕಾಶಮಾನವಾದ ದೃಗ್ವಿಜ್ಞಾನ ಅಥವಾ ಹಂತದ ದೃಗ್ವಿಜ್ಞಾನದ ಚಿತ್ರವಾಗಿದೆ ಮತ್ತು ಸಂವೇದನಾ ಪ್ರಕ್ರಿಯೆಯಲ್ಲಿ ಯಾವ ಅಣುಗಳು ತೊಡಗಿಕೊಂಡಿವೆ ಅಥವಾ ಕೋಶದೊಳಗೆ ಯಾವುದೇ ರೀತಿಯ ಡೈನಾಮಿಕ್ಸ್ ಇದೆಯೇ ಎಂದು ನಾವು ಹೇಗೆ ತಿಳಿಯುತ್ತೇವೆ ಅದಕ್ಕಾಗಿ ನೀವು ಫ್ಲೋರೊಸೆನ್ಸ್ ಮೈಕ್ರೋಸ್ಕೋಪಿ ಯನ್ನು ಬಳಸಬೇಕಾಗುತ್ತದೆ ಇದರಲ್ಲಿ ನಿಮ್ಮ ಆಸಕ್ತಿಯ ಪ್ರೋಟೀನ್ ಅನ್ನು ಫ್ಲೋರೊಫೋರ್ ನೊಂದಿಗೆ ಟ್ಯಾಗ್ ಮಾಡಬಹುದು ಮತ್ತು ನಂತರ ನೀವು ತಲೆಕೆಳಗಾದ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ವೀಕ್ಷಿಸಬಹುದು ಆದ್ದರಿಂದ ಇದು ಆರ್ಎಫ್ಪಿ ಲೈಫ್ಯಾಕ್ಟ್ ನೊಂದಿಗೆ ವರ್ಗಾವಣೆಯಾದ ಕೋಶದ ಮಾದರಿ ವೀಡಿಯೊ ಆಗಿದೆ ಲೈಫ್ಯಾಕ್ಟ್ ಎಂಬುದು ಆಕ್ಟಿನ್ ಡೈನಾಮಿಕ್ಸ್ ಅನ್ನು ತನಿಖೆ ಮಾಡುವ ಪ್ರೋಬ್ ಅಣುವಾಗಿದೆ ಅದು ಆಕ್ಟಿನ್ ಗೆ ಬಂಧಿಸುತ್ತದೆ ಮತ್ತು ಅವುಗಳನ್ನು ಬಲೆಗಳಾಗಿ ಹಾಕಲಾಗುತ್ತದೆ ಸುಲಭವಾದ ತಿಳುವಳಿಕೆಗಾಗಿ ನಾನು ಈ ವೀಡಿಯೊ ವನ್ನು ರಿಪ್ಲೇ ಮಾಡುತ್ತೇನೆ ಈ ವಲಯದ ಮೇಲೆ ವಿಶೇಷವಾಗಿ ಕೇಂದ್ರೀಕರಿಸಿದಾಗ ನೀವು ನೋಡುವುದು ಒಂದು ಕೋಶವಾಗಿದೆ ಇಲ್ಲಿ ಲೈಫ್ಯಾಕ್ಟ್ ಪ್ರೋಬ್ ನ ತೀವ್ರತೆಯಿದೆ ಮತ್ತು ನಂತರ ಅಂತಿಮವಾಗಿ ಕೋಶದ ಈ ಭಾಗವು ಕುಸಿಯುತ್ತಿದೆ ಆದ್ದರಿಂದ ಜೀವಕೋಶಗಳು ಬಹುಶಃ ಇಲ್ಲಿ ಕೆಲವು ಸಂಕೋಚಕ ಶಕ್ತಿಗಳನ್ನು ಬೀರುತ್ತಿವೆ ಎಂದು ಇದು ನಿಮಗೆ ತೋರಿಸುತ್ತದೆ ಇಲ್ಲಿ ಲೈಫ್ಯಾಕ್ಟ್ ಪ್ರೋಬ್ ನ ತೀವ್ರತೆಯು ಸಾಕಷ್ಟು ಇದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಈ ವೀಡಿಯೊ ವನ್ನು ಮತ್ತೊಮ್ಮೆ ಪ್ಲೇ ಮಾಡೋಣ ಕೆಲವು ಪಾಲಿಮರೈಝೇಷನ್ ಘಟನೆ ಮತ್ತು ಮರು ಎಳೆತದ ಘಟನೆ ನಡೆಯುತ್ತಿದೆ ಎಂದು ಇದು ಸೂಚಿಸುತ್ತದೆ ಆದ್ದರಿಂದ ಒಟ್ಟಾರೆಯಾಗಿ ನೀವು ಕೋಶಗಳನ್ನು ನೋಡಿದರೆ ಕೋಶದ ಸೆಂಟ್ರಾಯ್ಡ್ ಹೆಚ್ಚು ಬದಲಾಗುವುದಿಲ್ಲ ಆದರೆ ಅದು ಇನ್ನೂ ಕೋಶವನ್ನು ಸಂಪೂರ್ಣವಾಗಿ ಸ್ಥಿರವಾಗಿಸುವುದಿಲ್ಲ ಆದರೆ ಕೋಶವು ನಿರಂತರವಾಗಿ ಸಕ್ರಿಯವಾಗಿರುತ್ತದೆ ಆದ್ದರಿಂದ ಡೈನಾಮಿಕ್ಸ್ ನಿರಂತರವಾಗಿ ನಡೆಯುತ್ತಿದೆ ಇಲ್ಲಿಯೂ ಸಹ ನೀವು ಕೆಲವು ಚಟುವಟಿಕೆಗಳು ನಡೆಯುತ್ತಿರುವುದನ್ನು ನೋಡುತ್ತೀರಿ ಆದರೆ ಕನಿಷ್ಠ ಈ ವೀಡಿಯೊ ಗಾಗಿ ಈ ಕೆಲವು ಬಿಂದುಗಳ ಹೊರತಾಗಿ ಹೆಚ್ಚಿನ ಕೋಶ ಕೇಂದ್ರವು ಸ್ಥಳದಲ್ಲಿಯೇ ಉಳಿದಿದೆ ಆದ್ದರಿಂದ ಈಗ ಯಾಂತ್ರಿಕ ದೃಷ್ಟಿಕೋನದಿಂದ ನಾನು ಕೋಶವನ್ನು ಹೇಗೆ ಪ್ರತಿನಿಧಿಸುತ್ತೇನೆ ಎಂಬ ಸಾದೃಶ್ಯವನ್ನು ಮಾಡಲು ನಾನು ಬಯಸುತ್ತೇನೆ ಆದ್ದರಿಂದ ಈ ಕಾರಣಕ್ಕಾಗಿ ನಾನು ಕೋಶವನ್ನು ಟೆಂಟ್ ಆಗಿ ಕಲ್ಪಿಸಿಕೊಳ್ಳಲು ಬಯಸುತ್ತೇನೆ ಈ ನೆಲದಲ್ಲಿ ಭದ್ರವಾಗಿರುವ ಈ ಗುಡಾರವನ್ನು ಕಲ್ಪಿಸಿಕೊಳ್ಳಿ ನಾನು ಕೋಶವನ್ನು ಟೆಂಟ್ ನಂತೆ ಕಲ್ಪಿಸಿಕೊಳ್ಳಬೇಕಾದರೆ ಕೋಶವು ಸ್ಥಿರವಾಗಿದೆಯೆ ಅಥವಾ ಅದನ್ನು ನೆಲದಲ್ಲಿ ಸ್ಥಿರವಾಗಿರಿಸಲಾಗಿದೆಯೆ ಎಂದು ಖಚಿತಪಡಿಸಿಕೊಳ್ಳುವ ಕಾರ್ಯವಿಧಾನಗಳು ಯಾವುವು ಆದ್ದರಿಂದ ಇದನ್ನು ಅರ್ಥಮಾಡಿಕೊಳ್ಳಲು ನನ್ನ ಕನಿಷ್ಠ ಅವಶ್ಯಕತೆಗಳು ಯಾವುವು ನಿಮಗೆ ಟೆಂಟ್ ಹೊದಿಕೆ ಬೇಕು ಮತ್ತು ಟೆಂಟ್ ಸಾಕಷ್ಟು ಪ್ರಬಲವಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ನೀವು ಯಾಂತ್ರಿಕ ವ್ಯವಸ್ಥೆಯನ್ನು ಹೊಂದಿರಬೇಕು ಟೆಂಟ್ ಅನ್ನು ನೆಲಕ್ಕೆ ಬಲವಾಗಿ ಸರಿಪಡಿಸದಿದ್ದರೆ ಹೆಚ್ಚು ಗಾಳಿ ಇದ್ದರೆ ಟೆಂಟ್ ಕುಸಿಯುತ್ತದೆ ಟೆಂಟ್ ಹೊದಿಕೆಯಂತೆಯೇ ಕೋಶಗಳು ಮೇಲಾವರಣವನ್ನು ಹೊಂದಿರುತ್ತವೆ ಇದು ಜೀವಕೋಶದ ಒಳಭಾಗವನ್ನು ಕೋಶದ ಹೊರಗಿನಿಂದ ಬೇರ್ಪಡಿಸುವ ಜೈವಿಕ ಸಮಾನವಾಗಿರುತ್ತದೆ ಈ ಟೆಂಟ್ ಅನ್ನು ನೀವು ನೀರಿನ ಮೇಲೆ ಅಥವಾ ಟೆಂಟ್ ಅನ್ನು ಬಿಗಿಯಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯವಿರುವ ಯಾವುದನ್ನಾದರೂ ಹಾಕಲು ಸಾಧ್ಯವಿಲ್ಲ ಮತ್ತು ಸಹಜವಾಗಿ ನೀವು ಟೆಂಟ್ ಅನ್ನು ನೆಲಕ್ಕೆ ಸರಿಪಡಿಸಬೇಕಾಗಿದೆ ಹಾಗಾದರೆ ಪ್ಲಾಸ್ಮಾ ಮೆಂಬರೇನ್ ನಿಂದ ನಾವು ಪ್ರಾರಂಭಿಸುವ ಈ ನಾಲ್ಕು ಘಟಕಗಳ ಜೈವಿಕ ಸಮಾನತೆಗಳು ಯಾವುವು ಪ್ಲಾಸ್ಮಾ ಮೆಂಬರೇನ್ ಎಂದರೆ ಕೋಶದ ಒಳಭಾಗವನ್ನು ಹೊರಗಿನ ವಲಯದಿಂದ ತಡೆಯುತ್ತದೆ ಅಥವಾ ಬೇರ್ಪಡಿಸುತ್ತದೆ ಆಯ್ದ ಅಣುಗಳಿಗೆ ಇದು ಪ್ರವೇಶಸಾಧ್ಯವಾದ ತಡೆಗೋಡೆಯಾಗಿದೆ ಇದು ಕೋಶದೊಳಗೆ ದ್ರಾವಣಗಳನ್ನು ಸಾಗಿಸಬಹುದು ಪ್ಲಾಸ್ಮಾ ಮೆಂಬರೇನ್ ಲಿಪಿಡ್ ಬಯಲೇಯರ್ ಗಳನ್ನು ಹೊಂದಿದೆ ಮತ್ತು ಜೀವಕೋಶಗಳ ಈ ಲಿಪಿಡ್ ಬಯಲೇಯರ್ ಗಳಲ್ಲಿ ಕೆಲವು ಪ್ರೋಟೀನ್ ಗಳಿವೆ ಆದ್ದರಿಂದ ಇದು ನಾನು ಎಳೆದಂತೆ ತೋರಿಸುತ್ತಿರುವ ಪ್ರೋಟೀನ್ ಮತ್ತು ಇದು ನನ್ನ ಲಿಪಿಡ್ ಬಯಲೇಯರ್ ಆಗಿದೆ ಆದ್ದರಿಂದ ನೀವು ಇಲ್ಲಿ ನೋಡುವುದೇನೆಂದರೆ ನಾನು ಮೂರು ವಿಭಿನ್ನ ಪ್ರೋಟೀನ್ ಗಳನ್ನು ಬರೆದಿದ್ದೇನೆ ಒಂದು ಹಸಿರು ಪ್ರೋಟೀನ್ ಇದು ಸಂಪೂರ್ಣ ಲಿಪಿಡ್ ಬಯಲೇಯರ್ ಅನ್ನು ವ್ಯಾಪಿಸಿದೆ ಆದ್ದರಿಂದ ಇದು ಜೀವಕೋಶದ ಹೊರಭಾಗ ಮತ್ತು ಕೋಶದ ಒಳಭಾಗ ಇಡೀ ಲಿಪಿಡ್ ಮೆಂಬರೇನ್ ಅನ್ನು ವ್ಯಾಪಿಸಿರುವ ಕೆಲವು ಪ್ರೋಟೀನ್ ಗಳಿವೆ ಮತ್ತು ಇವುಗಳನ್ನು ಟ್ರಾನ್ಸ್ಮೆಂಬ್ರೇನ್ ಪ್ರೋಟೀನ್ ಎಂದು ಕರೆಯಲಾಗುತ್ತದೆ ಇದು ಟ್ರಾನ್ಸ್ಮೆಂಬ್ರೇನ್ ಪ್ರೋಟೀನ್ ಆದರೆ ಲಿಪಿಡ್ ಬಯಲೇಯರ್ ನ ಒಳ ಎಲೆ ಅಥವಾ ಲಿಪಿಡ್ ಬಯಲೇಯರ್ ನ ಹೊರಗಿನ ಎಲೆಗೆ ಪ್ರತ್ಯೇಕವಾಗಿರುವ ಪ್ರೋಟೀನ್ ಗಳು ಇರುವುದನ್ನು ನೀವು ನೋಡಬಹುದು ಈ ಟ್ರಾನ್ಸ್ಮೆಂಬ್ರೇನ್ ಪ್ರೋಟೀನ್ ಗಳು ಬಾಹ್ಯಕೋಶದ ಸ್ಥಳದೊಂದಿಗೆ ನಿಜವಾಗಿ ಸಂವಹನ ನಡೆಸುತ್ತವೆ ಆದ್ದರಿಂದ ಬಾಹ್ಯಕೋಶದ ಸ್ಥಳಗಳು ಇತರ ಪ್ರೋಟೀನ್ ಗಳು ಅಥವಾ ಅಣುಗಳನ್ನು ಹೊಂದಿರಬಹುದು ಅವು ಸ್ರವಿಸುವ ಪ್ರೋಟೀನ್ ಗಳಾಗಿವೆ ಅವು ಇತರ ಕೋಶಗಳಿಂದ ಸ್ರವಿಸಲ್ಪಡುತ್ತವೆ ಮತ್ತು ಅವು ಬಾಹ್ಯಕೋಶೀಯ ಜಾಗದಲ್ಲಿ ಮುಕ್ತವಾಗಿ ಹರಡುತ್ತವೆ ಎರಡನೆಯ ಘಟಕವೆಂದರೆ ಸೈಟೋಸ್ಕೆಲಿಟನ್ ಸೈಟೋಸ್ಕೆಲಿಟನ್ ಮೂಲಭೂತವಾಗಿ ಕೋಶಗಳ ಚೌಕಟ್ಟಾಗಿದೆ ಮತ್ತು ಕೋಶವು ಬಲವಾದ ಆಕಾರವನ್ನು ಹೊಂದಿದೆ ಎಂದು ಖಚಿತಪಡಿಸುತ್ತದೆ ಮತ್ತು ಇದು ಕೆಲವು ಸಿಲ್ಲಿ ಪುಟ್ಟಿ ಯಂತೆ ಅಲ್ಲ ಸೈಟೋಸ್ಕೆಲಿಟನ್ ಜೀವಕೋಶದ ಆಕಾರವನ್ನು ಸ್ಥಾಪಿಸುತ್ತದೆ ಮತ್ತು ನಿರ್ವಹಿಸುತ್ತದೆ ಮತ್ತು ಇದು ಜೀವಕೋಶದ ಚಲನಶೀಲತೆಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಫಾಗೊಸೈಟೋಸಿಸ್ ನ ಸಂದರ್ಭದಲ್ಲಿ ಮ್ಯಾಕ್ರೋಫೇಜ್ ಅಥವಾ ನ್ಯೂಟ್ರೋಫಿಲ್ ನ್ ಫಾರ್ವರ್ಡ್ ಚಲನೆಯನ್ನು ಆಕ್ಟಿನ್ ಆಧಾರಿತ ಪಾಲಿಮರೈಝೇಷನ್ ಶಕ್ತಿಗಳಿಂದ ನಡೆಸಲಾಗುತ್ತದೆ ಮತ್ತು ಕೋಶಕ್ಕೆ ಯಾಂತ್ರಿಕ ಶಕ್ತಿ ಮತ್ತು ಸಮಗ್ರತೆಯನ್ನು ಸಹ ನೀಡುತ್ತದೆ ಜೀವಕೋಶದ ಮೇಲೆ ಕಾರ್ಯನಿರ್ವಹಿಸುವ ಯಾವುದೇ ಬಾಹ್ಯ ಶಕ್ತಿ ಇದ್ದರೆ ಕೋಶವು ಆ ಶಕ್ತಿಗಳನ್ನು ವಿರೋಧಿಸುತ್ತದೆ ನೀವು ಅದನ್ನು ಸ್ಪಷ್ಟವಾಗಿ ನೋಡಬಹುದು ಆದ್ದರಿಂದ ಇದು ಮೌಸ್ ಭ್ರೂಣದ ಫೈಬ್ರೊಬ್ಲಾಸ್ಟ್ ನ ಚಿತ್ರವಾಗಿದ್ದು ಇದನ್ನು ಫಲ್ಲೊಯಿಡಿನ್ ನೊಂದಿಗೆ ಕಲೆ ಮಾಡಲಾಗಿದೆ ಫಲ್ಲಾಯ್ಡಿನ್ ಎಫ್ ಆಕ್ಟಿನ್ ಅಥವಾ ಫಿಲಾಮೆಂಟಸ್ ಆಕ್ಟಿನ್ ಗೆ ಬಂಧಿಸುವ ಏಜೆಂಟ್ ಆದ್ದರಿಂದ ನೀವು ನೋಡುವ ಈ ಹಸಿರು ರೇಖೆಗಳು ಫಿಲಾಮೆಂಟಸ್ ಆಕ್ಟಿನ್ ಆದ್ದರಿಂದ ಈ ಸಾಲುಗಳು ಎಲ್ಲಾ ನೇರವಾಗಿವೆ ಎಂಬ ಅಂಶವನ್ನು ನೀವು ನೋಡಬಹುದು ಮತ್ತು ಈ ತಂತುಗಳು ಒತ್ತಡದಲ್ಲಿವೆ ಎಂದು ಸೂಚಿಸುತ್ತದೆ ಆದ್ದರಿಂದ ಇದು ಸ್ನ್ಯಾಪ್ಶಾಟ್ ಆಗಿದ್ದು ಈ ತಂತುಗಳೆಲ್ಲವೂ ಸ್ಥಿರವಾಗಿವೆ ಎಂದು ಸೂಚಿಸುತ್ತದೆ ಆದರೆ ಈ ತಂತುಗಳನ್ನು ಸರಿಸಲು ಸತತವಾಗಿ ಜೋಡಣೆ ಮತ್ತು ಡಿಸ್ಅಸೆಂಬಲ್ ಮಾಡಲು ಡೈನಾಮಿಕ್ಸ್ ಒಳಗೊಂಡಿರುತ್ತದೆ ಇಲ್ಲಿಯವರೆಗೆ ಅರ್ಥಮಾಡಿಕೊಂಡ ಸೈಟೋಸ್ಕೆಲಿಟಲ್ ಪ್ರೋಟೀನ್ ಗಳಲ್ಲಿ ಆಕ್ಟಿನ್ ಕೇವಲ ಒಂದು ಆದರೆ ನೀವು ಮೈಕ್ರೊಟ್ಯೂಬ್ಯೂಲ್ ಗಳನ್ನು ಸಹ ಹೊಂದಿದ್ದೀರಿ ಇದು ಅತ್ಯಂತ ಪ್ರಮುಖವಾದುದು ಈ ಚಿತ್ರದಲ್ಲಿ ನೀವು ನ್ಯೂಕ್ಲಿಯಸ್ ನಿಂದ ಮತ್ತು ನ್ಯೂಕ್ಲಿಯಸ್ ನ ಹೊರಗಡೆ ಮತ್ತು ಜೀವಕೋಶದ ಪರಿಧಿಯವರೆಗೆ ವ್ಯಾಪಿಸಿರುವ ಮೈಕ್ರೊಟ್ಯೂಬ್ಯೂಲ್ ಗಳನ್ನು ನೋಡುತ್ತಿದ್ದೀರಿ ಆದ್ದರಿಂದ ಮೈಕ್ರೊಟ್ಯೂಬ್ಯೂಲ್ ಅಂತರ್ಜೀವಕೋಶದ ಸಾಗಣೆಗೆ ಸಹಾಯ ಮಾಡುತ್ತದೆ ಮತ್ತು ಕೋಶ ವಿಭಜನೆಗೆ ಪ್ರಮುಖ ಪ್ರೋಟೀನ್ ಆಗಿದೆ ಹೆಚ್ಚಿನ ಆಂಟಿಕಾನ್ಸರ್ ಡ್ರಗ್ಸ್ ಜೀವಕೋಶದೊಳಗಿನ ಮೈಕ್ರೊಟ್ಯೂಬ್ಯೂಲ್ ಡೈನಾಮಿಕ್ಸ್ ಅನ್ನು ಪ್ರಚೋದಿಸುವ ಅಥವಾ ಆಡುವ ಮೂಲಕ ಕ್ಯಾನ್ಸರ್ ಕೋಶಗಳನ್ನು ಗುರಿಯಾಗಿಸುತ್ತದೆ ಆದ್ದರಿಂದ ಸೈಟೋಸ್ಕೆಲಿಟನ್ ಜೀವಕೋಶದ ಚೌಕಟ್ಟಾಗಿದ್ದು ಇದು ಕೋಶವು ಬಿಗಿಯಾಗಿರುವುದನ್ನು ಖಾತ್ರಿಪಡಿಸುವ ಕಾರ್ಯವಿಧಾನವಾಗಿದೆ ಎಂದು ಖಚಿತಪಡಿಸಿಕೊಳ್ಳಬಹುದು ಈಗ ನಿಮಗೆ ಬಲವಾದ ಬೇಸ್ ಬೇಕು ಅದನ್ನು ನಾವು ಬಾಹ್ಯಕೋಶೀಯ ಮ್ಯಾಟ್ರಿಕ್ಸ್ ಎಂದು ಕರೆಯುತ್ತೇವೆ ಆದ್ದರಿಂದ ಅಂಗಾಂಶಗಳು ಮತ್ತು ಅಂಗಗಳನ್ನು ರೂಪಿಸಲು ಕೋಶಗಳನ್ನು ಸ್ಕ್ಯಾಫೋಲ್ಡ್ ಮಾಡಲು ಅಗತ್ಯವಾದ ರಚನಾತ್ಮಕ ಬೆಂಬಲವಾಗಿದೆ ಮತ್ತು ಇದು ಕೋಶವನ್ನು ಹೈಡ್ರೇಟ್ ಮಾಡುತ್ತದೆ ಆದ್ದರಿಂದ ಇದು ನೀರಿನ ಸಂಗ್ರಹವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಕೋಶಗಳ ಸೇರ್ಪಡೆಗೆ ಬೆಂಬಲ ನೀಡುತ್ತದೆ ಮತ್ತು ಇದು ವಿವಿಧ ರಾಸಾಯನಿಕ ಕ್ರಿಯೆಗಳಲ್ಲಿ ತೊಡಗಿದೆ ಇದು ಬಾಹ್ಯಕೋಶೀಯ ಮ್ಯಾಟ್ರಿಕ್ಸ್ ನ ಒಂದು ಉದಾಹರಣೆಯಾಗಿದೆ ಇದು ಮೌಸ್ ಭ್ರೂಣದ ಫೈಬ್ರೊಬ್ಲಾಸ್ಟ್ ನಿಂದ ಸ್ರವಿಸುತ್ತದೆ ಈ ಪ್ರೋಟೀನ್ ನ ಫೈಬ್ರಿಲ್ಲರ್ ಸ್ವರೂಪವನ್ನು ನೀವು ನೋಡುತ್ತಿರುವಿರಿ ಇದನ್ನು ಎಸ್ಟರ್ ಎಂಬ ಬಣ್ಣದಿಂದ ಕಲೆ ಮಾಡಲಾಗಿದೆ ಇದು ಸ್ರವಿಸುವ ಎಲ್ಲಾ ಪ್ರೋಟೀನ್ ಗಳಿಗೆ ಅಂಟಿಕೊಳ್ಳುತ್ತದೆ ಆದ್ದರಿಂದ ಈ ಮ್ಯಾಟ್ರಿಕ್ಸ್ ನಲ್ಲಿ ಸ್ರವಿಸುವ ಬಹು ಬಾಹ್ಯ ಕೋಶೀಯ ಮ್ಯಾಟ್ರಿಕ್ಸ್ ಪ್ರೋಟೀನ್ ಗಳಿಗಿಂತ ಹೆಚ್ಚಿನವುಗಳಿವೆ ಆದರೆ ಈ ಮ್ಯಾಟ್ರಿಕ್ಸ್ ವಾಸ್ತವವಾಗಿ ಒಂದು ನೆಟ್ವರ್ಕ್ ಅನ್ನು ರೂಪಿಸಲು ಸಂಯೋಜಿಸಲ್ಪಟ್ಟಿದೆ ಇದು ಅಂಗಾಂಶ ರಚನೆಯನ್ನು ಬೆಂಬಲಿಸುತ್ತದೆ ಅಂತಿಮವಾಗಿ ನಿಮ್ಮಲ್ಲಿರುವುದು ಫೋಕಲ್ ಸೇರ್ಪಡೆಗಳು ಅಥವಾ ಕ್ರಿಯಾತ್ಮಕ ಬಾವಿಗಳು ಇದು ನಾನು ಮೊದಲು ತೋರಿಸಿದ ಎಫ್ ಆಕ್ಟಿನ್ ಗೆ ಕಲೆ ಹಾಕಿದ ಕೋಶಗಳ ಚಿತ್ರ ಪ್ರತಿ ಕೋಶದ ಕೆಳಗೆ ನೀವು ಈ ಕೆಂಪು ಚುಕ್ಕೆಗಳನ್ನು ನೋಡುತ್ತಿರುವಿರಿ ಈ ಕೆಂಪು ಚುಕ್ಕೆಗಳು ಅಂಟಿಕೊಳ್ಳುವಿಕೆಗಳು ಅಥವಾ ಕೋಶವು ಭೌತಿಕವಾಗಿ ತಲಾಧಾರ ಅಥವಾ ಬಾಹ್ಯಕೋಶೀಯ ಮ್ಯಾಟ್ರಿಕ್ಸ್ ಗೆ ಸಂಪರ್ಕ ಹೊಂದಿದ ಸ್ಥಾನಗಳಾಗಿವೆ ಆದ್ದರಿಂದ ಕೋಶವು ಕ್ರಿಯಾತ್ಮಕವಾಗಲು ಈ ಅಂಟಿಕೊಳ್ಳುವಿಕೆಗಳು ನಿರಂತರವಾಗಿ ತಿರುಗುವ ರೀತಿಯಲ್ಲಿ ಕ್ರಿಯಾತ್ಮಕವಾಗಿರುತ್ತದೆ ಆರಂಭಿಕ ಪರಿಚಯದ ನಂತರ ನಾವು ಈ ಧ್ವನಿಯ ಪರಿಕರಗಳ ಮ್ಯಾಟ್ರಿಕ್ಸ್ ಗುಣಲಕ್ಷಣಗಳ ವಿವರಗಳನ್ನು ಚರ್ಚಿಸಲು ಪ್ರಾರಂಭಿಸುತ್ತೇವೆ ಇಡೀ ಜೀವಿ ಮಟ್ಟದಲ್ಲಿ ನಮಗೆ ನಾವು ಸ್ಪರ್ಶಿಸಬಹುದಾದ ಹಲವಾರು ವಿಭಿನ್ನ ಸಂವೇದನಾ ಅಂಗಗಳನ್ನು ಹೊಂದಿದ್ದೇವೆ ನಾವು ಅನುಭವಿಸಬಹುದು ನಾವು ನೋಡಬಹುದು ನಾವು ಹೀಗೆ ಉಸಿರಾಡಬಹುದು ಎಂಬ ಪ್ರಶ್ನೆಯನ್ನು ನಾನು ಕೇಳಲು ಬಯಸಿದರೆ ಆ ಪ್ರಶ್ನೆ ಏನು ಕೋಶವು ಇನ್ವಿವೊ ವನ್ನು ಸುತ್ತುವರೆದಿರುವ ಘಟನೆಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಮತ್ತು ಅದಕ್ಕೆ ಉತ್ತರವು ಯಾಂತ್ರಿಕ ಪ್ರಚೋದನೆಗಳನ್ನು ಜೀವರಾಸಾಯನಿಕ ಸಂಕೇತಗಳಾಗಿ ಪರಿವರ್ತಿಸುವ ಯಾಂತ್ರಿಕ ಪ್ರಚೋದನೆಯ ಪ್ರಕ್ರಿಯೆಯಲ್ಲಿದೆ ಎಂದು ಮೂರು ಭಾಗಗಳಿವೆ ಇದರಲ್ಲಿ ಒಂದು ಸಂವೇದನಾ ಭಾಗ ಒಂದು ಪ್ರಸರಣ ಭಾಗ ಮತ್ತು ಇನ್ನೊಂದು ಗುರಿ ಸಕ್ರಿಯಗೊಳಿಸುವ ಭಾಗ ಆದ್ದರಿಂದ ಈ ಸ್ಕೀಮ್ಯಾಟಿಕ್ ಪ್ರದರ್ಶನವು ಕೋಶವು ಕುಳಿತಿರುವ ಈ ಬಾಹ್ಯಕೋಶೀಯ ಮ್ಯಾಟ್ರಿಕ್ಸ್ ಮತ್ತು ಕೋಶಕ್ಕೆ ಭೌತಿಕವಾಗಿ ಸಂಪರ್ಕ ಹೊಂದಿದ ಈ ಪ್ರೋಟೀನ್ ಗಳು ಕೋಶದ ಹೊರಗಿನೊಂದಿಗೆ ಭೌತಿಕವಾಗಿ ಸಂಬಂಧ ಹೊಂದಿವೆ ಕೋಶವು ವಾಸ್ತವವಾಗಿ ಸಂಕೋಚಕ ಶಕ್ತಿಗಳನ್ನು ಬೀರುತ್ತದೆ ಮತ್ತು ಇದು ಸಿಲಿಕಾನ್ ತಲಾಧಾರದ ಮೇಲೆ ಫೈಬ್ರೊಬ್ಲಾಸ್ಟ್ ಗಳಿಂದ ಪ್ರಯೋಗಿಸಲ್ಪಟ್ಟ ಅದೇ ಶಕ್ತಿಗಳು ಸಂಕೇತಗಳನ್ನು ನ್ಯೂಕ್ಲಿಯಸ್ ಗೆ ರವಾನಿಸುವ ವಿಧಾನ ಇದು ನಂತರ ಅದು ಪ್ರತಿಲೇಖನವನ್ನು ನಿರ್ದೇಶಿಸುತ್ತದೆ ಆದ್ದರಿಂದ ಈ ಎಲ್ಲಾ ಪ್ರಕ್ರಿಯೆಯು ಈ ಯಾಂತ್ರಿಕ ಮಾರ್ಗಕ್ಕೆ ಮಾತ್ರವಲ್ಲ ಆದರೆ ಪರಿಧಿಯಲ್ಲಿ ಮೆಂಬರೇನ್ ಪ್ರೋಟೀನ್ ಗಳೊಂದಿಗೆ ಬಂಧಿಸುವ ಅಣುಗಳ ನಿಷ್ಕ್ರಿಯ ಪ್ರಸರಣದ ಮೂಲಕ ಸಂಭವಿಸಿ ನಂತರ ಕೋಶ ಸಿಗ್ನಲಿಂಗ್ ಮಾರ್ಗಗಳನ್ನು ಪ್ರಾರಂಭಿಸಲು ನ್ಯೂಕ್ಲಿಯಸ್ ಅನ್ನು ತಲುಪುತ್ತದೆ ರಾಸಾಯನಿಕ ಸಿಗ್ನಲ್ ಪ್ರಸರಣಕ್ಕೆ ಹೋಲಿಸಿದರೆ ಮೈಕ್ರೊ ಸೆಕೆಂಡು ಗಳ ಕ್ರಮದಲ್ಲಿ ಯಾಂತ್ರಿಕ ಬಲ ಪ್ರಸರಣ ಸಮಯ ಮಾಪಕಗಳೊಂದಿಗೆ ಅದು ಸಾಧ್ಯ ಆದ್ದರಿಂದ ಇದು ಕೋಶದ ಹೊರಗಿನಿಂದ ಕೋಶದ ಒಳಗಿನ ನಡುವೆ ಭೌತಿಕ ಸಂಪರ್ಕವನ್ನು ಹೊಂದಿದ್ದರೆ ಕೋಶದ ಹೊರಗಿನಿಂದ ಬರುವ ಯಾವುದೇ ಸಂಕೇತವು ಐದು ಮೈಕ್ರೊ ಸೆಕೆಂಡು ಗಳಲ್ಲಿ ನ್ಯೂಕ್ಲಿಯಸ್ ಗೆ ಎಲ್ಲಾ ರೀತಿಯಲ್ಲಿ ಪ್ರಸಾರವಾಗಬಹುದು ಎಂಬುದನ್ನು ತೋರಿಸುತ್ತದೆ ಮೇಲಿನವುಗಳಿಗೆ ವ್ಯತಿರಿಕ್ತವಾಗಿ ನ್ಯೂಕ್ಲಿಯಸ್ ಗೆ ಬಂಧಿಸುವ ಆಂತರಿಕಗೊಳಿಸುವ ಮತ್ತು ಪ್ರಸರಣಗೊಳ್ಳುವ ರಾಸಾಯನಿಕ ಸಂಕೇತ ಪ್ರಸರಣವು ಹಲವಾರು ಸೆಕೆಂಡು ಗಳನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಇದು ಮೂರು ಪಟ್ಟು ಯಾಂತ್ರಿಕ ಶಕ್ತಿ ಪ್ರಸರಣವಾಗಿದ್ದು ಇದು ರಾಸಾಯನಿಕ ಸಿಗ್ನಲ್ ಪ್ರಸರಣಕ್ಕಿಂತ ಮೂರು ಪಟ್ಟು ವೇಗವಾಗಿರುತ್ತದೆ ಮತ್ತು ಕೋಶದ ಹೊರಗಿನ ಮತ್ತು ಒಳಗಿನ ಭೌತಿಕ ಸಂಪರ್ಕಗಳಿಂದ ಇದು ಸಾಧ್ಯವಾಗಿದೆ ಆದ್ದರಿಂದ ಈ ನ್ಯೂಕ್ಲಿಯಸ್ ನಲ್ಲಿ ಆಕ್ಟಿನ್ ನೆಟ್ವರ್ಕ್ ಮೂಲಕ ಮಧ್ಯಂತರ ತಂತುಗಳ ಮೂಲಕ ಸಂಪರ್ಕಗಳಿವೆ ಇದು ಇಂಟಿಗ್ರಿನ್ ಗಳಂತಹ ಟ್ರಾನ್ಸ್ಮೆಂಬ್ರೇನ್ ಪ್ರೋಟೀನ್ ಗಳಿಗೆ ಸಂಕೇತಗಳನ್ನು ಸಂಪರ್ಕಿಸುತ್ತದೆ ಮತ್ತು ಡಿಸ್ಟ್ರೊಗ್ಲೈಕಾನ್ ಕಾಂಪ್ಲೆಕ್ಸ್ ಗಳಂತಹ ಇತರ ಪ್ರೋಟೀನ್ ಗಳೂ ಇವೆ ಅದರ ಮೂಲಕ ಸಿಗ್ನಲ್ ಅನ್ನು ನ್ಯೂಕ್ಲಿಯಸ್ ಗೆ ಎಲ್ಲಾ ರೀತಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ ಇದು ರಚನೆಗಳ ಒಂದು ವ್ಯವಸ್ಥೆಯಾಗಿದ್ದು ಅದು ಹೊರಗಿನಿಂದ ಕೋಶದ ಒಳಭಾಗಕ್ಕೆ ಮಾಹಿತಿಯನ್ನು ಪ್ರಸಾರ ಮಾಡುತ್ತದೆ ಆದ್ದರಿಂದ ಜೀವಕೋಶಗಳು ಕೆಲವು ರೀತಿಯ ಬಲಕ್ಕೆ ಒಡ್ಡಿಕೊಂಡಾಗ ಏನಾಗುತ್ತದೆ ಎಂಬುದಕ್ಕೆ ಕೆಲವು ಉದಾಹರಣೆಗಳನ್ನು ಚರ್ಚಿಸೋಣ ಮತ್ತು ಸರಳ ಉದಾಹರಣೆಯೆಂದರೆ ಆಸ್ಮೋಟಿಕ್ ಉಬ್ಬುವುದು ನೀವು ಇಲ್ಲಿ ನೋಡುತ್ತಿರುವುದು ಮಯೋ ಟ್ಯೂಬ್ ನ ಸ್ನಾಯು ಕೋಶವಾಗಿದ್ದು ಅದು ನೀರಿಗೆ ಒಡ್ಡಿಕೊಂಡ ಇನ್ವಿಟ್ರೊ ಮಯೋ ಟೂಬ್ ಆಗಿದೆ ಆದ್ದರಿಂದ ಈ ವಿಷಯದಲ್ಲಿ ನೀವು ನೋಡಬಹುದಾದ ಅಂಶವೆಂದರೆ ಇಪ್ಪತ್ತು ಪ್ರತಿಶತದಷ್ಟು ನೀರನ್ನು ಹೊಂದಿರುವಾಗ ಜೀವಕೋಶ ಪೊರೆಯು ಅದರ ಫಿನೋಟೈಪ್ ನಲ್ಲಿ ಅಥವಾ ಅದರ ರೂಪವಿಜ್ಞಾನದಲ್ಲಿ ಯಾವುದೇ ಬದಲಾವಣೆಗಳನ್ನು ಪ್ರದರ್ಶಿಸುವುದಿಲ್ಲ ಹೇಗಾದರೂ ಆಸ್ಮೋಟಿಕ್ ಒತ್ತಡವು ಹೆಚ್ಚಾಗುತ್ತಿರುವಾಗ ನೀವು ಮೂಲೆಯಲ್ಲಿ ಬ್ಲೀಬ್ ಗಳ ಉಪಸ್ಥಿತಿಯನ್ನು ನೋಡುತ್ತೀರಿ ಮತ್ತು ಅಂತಿಮವಾಗಿ ನೀವು ಕೋಶವನ್ನು 100 ಪ್ರತಿಶತದಷ್ಟು ನೀರಿನಲ್ಲಿ ಇರಿಸಿದರೆ ಅದು ಆಸ್ಮೋಟಿಕ್ ಶಕ್ತಿಗಳನ್ನು ಸಮತೋಲನಗೊಳಿಸುವುದಿಲ್ಲ ಮತ್ತು ಅಂತಿಮವಾಗಿ ಕೋಶವು ಒಡೆಯುತ್ತದೆ ಜೀವಕೋಶಗಳ ಫಿನೋಟೈಪ್ ನಲ್ಲಿ ಆಸ್ಮೋಟಿಕ್ ಆಘಾತ ಹೇಗೆ ಬದಲಾವಣೆಗಳಿಗೆ ಕಾರಣವಾಗುತ್ತದೆ ಎಂಬುದಕ್ಕೆ ಇವು ಉದಾಹರಣೆಗಳಾಗಿವೆ ಐವತ್ತು ಪ್ರತಿಶತದಷ್ಟು ನೀರು ಇದ್ದಾಗ ಈ ಪ್ರತಿಯೊಂದು ಬ್ಲೆಬ್ ಗಳು ವಾಸ್ತವವಾಗಿ ಮೇಲ್ಮೈಯಲ್ಲಿ ಸಂಚರಿಸಬಹುದು ಮತ್ತು ಅವುಗಳು ಒಂದು ವಿಶಿಷ್ಟ ಸಮಯದ ಪ್ರಮಾಣವನ್ನು ಹೊಂದಿರುತ್ತವೆ ಅದರಲ್ಲಿ ಅವು ಮೊದಲು ದೊಡ್ಡದಾಗಿ ಮತ್ತು ದೊಡ್ಡದಾಗಿ ಬೆಳೆಯುತ್ತವೆ ಮತ್ತು ಅಂತಿಮವಾಗಿ ಅವುಗಳನ್ನು ಮತ್ತೆ ಕೋಶದೊಳಗೆ ಎಳೆಯಲಾಗುತ್ತದೆ ಈ ಉದಾಹರಣೆಯಲ್ಲಿನ ಬ್ಲೆಬ್ ಗಳ ಗಾತ್ರವು ಏಳರಿಂದ ಹತ್ತು ಮೈಕ್ರಾನ್ ಗಳಷ್ಟಿರುತ್ತದೆ ಮತ್ತು ಅವು ಮೂರರಿಂದ ಐದು ನಿಮಿಷಗಳ ಅವಧಿಯನ್ನು ಹೊಂದಿರುತ್ತವೆ ಬ್ಲೆಬ್ ನ ವೇಗವು ಸೆಕೆಂಡಿ ಗೆ ಒಂದು ಮೈಕ್ರಾನ್ ಆಗಿದೆ ಆದ್ದರಿಂದ ಐವತ್ತು ಪ್ರತಿಶತದಷ್ಟು ಬ್ಲೆಬ್ ಗಳು ರೂಪುಗೊಳ್ಳುವ ಪ್ರಕ್ರಿಯೆ ಇರಬೇಕು ಎಂದು ಇದು ಈಗ ನಿಮಗೆ ತೋರಿಸುತ್ತದೆ ಆದ್ದರಿಂದ ಅವು ಗಾತ್ರದಲ್ಲಿ ಬೆಳೆಯುತ್ತಿವೆ ಮತ್ತು ನಂತರ ಅವು ಮತ್ತೆ ಗಾತ್ರದಲ್ಲಿ ಕಡಿಮೆಯಾಗುತ್ತಿವೆ ಕೆಲವು ಸ್ವಯಂ ನಿಯಮಗಳಿವೆ ಎಂದು ಸೂಚಿಸುತ್ತದೆ ಸ್ವಯಂ ನಿಯಂತ್ರಣ ಎಂದರೆ ಏನು ಇದರರ್ಥ ಮೆಂಬರೇನ್ ಸೆಳೆತದ ಹೆಚ್ಚಳವನ್ನು ಪತ್ತೆಹಚ್ಚುವ ಮತ್ತು ಅಲ್ಲಿ ಸಂಗ್ರಹವಾಗುವ ಕೆಲವು ಸಂವೇದಕ ಇರಬೇಕು ಮತ್ತು ನೀವು ನೋಡಿದರೆ ಇದು ಗಾಮಾ ಸಾರ್ಕೊಗ್ಲೈಕಾನ್ ಎಂಬ ಪ್ರೋಟೀನ್ ನ ಉದಾಹರಣೆಯಾಗಿದೆ ಅಲ್ಲಿ ನೀವು ನೋಡುವುದು ಬ್ಲೇಬ್ ಇರುವಲ್ಲೆಲ್ಲಾ ಗಾಮಾ ಸಾರ್ಕೊಗ್ಲಿಕನ್ ಎಂಬ ಈ ನಿರ್ದಿಷ್ಟ ಪ್ರೋಟೀನ್ ನ ಸ್ಥಳೀಕರಣ ಹೆಚ್ಚಾಗಿದೆ ಆದ್ದರಿಂದ ನೀವು ಈ ಡೈನಾಮಿಕ್ಸ್ ಅನ್ನು ಟ್ರ್ಯಾಕ್ ಮಾಡಬಹುದು ಮತ್ತು ಮೊದಲನೆಯದಾಗಿ ಮೆಂಬರೇನ್ ಟೆನ್ಷನ್ ಹೆಚ್ಚಳಕ್ಕೆ ಪ್ರತಿಕ್ರಿಯೆಯಾಗಿ ಈ ಪ್ರೋಟೀನ್ ಬ್ಲೆಬ್ ನ ಸ್ಥಳದಲ್ಲಿ ಹೇಗೆ ಸಂಗ್ರಹಗೊಳ್ಳುತ್ತದೆ ಎಂಬುದನ್ನು ಸಹ ನೀವು ಟ್ರ್ಯಾಕ್ ಮಾಡಬಹುದು ಈ ತೀವ್ರತೆಯ ಅಂಕಿ ಅಂಶವೆಂದರೆ ಈ ಪ್ರೋಟೀನ್ ನ ಸರಾಸರಿ ತೀವ್ರತೆಯನ್ನು ನೀವು ಬ್ಲೆಬ್ ನಲ್ಲಿ ಟ್ರ್ಯಾಕ್ ಮಾಡಬಹುದು ಈ ಸರಾಸರಿ ಪ್ರತಿದೀಪಕ ತೀವ್ರತೆಯು ನೀರಿನ ಶೇಕಡಾವಾರು ಕಾರ್ಯವಾಗಿದೆ ಮತ್ತು ನೀವು ನೋಡುವುದು ತೀವ್ರತೆಯು ಹೆಚ್ಚಾಗುತ್ತದೆ ಮತ್ತು ಸ್ಯಾಚುರೇಟ್ ಆಗುತ್ತದೆ ಇದು ಅಂತಹ ಒಂದು ಮೆಕ್ಯಾನೊ ಸೆನ್ಸರ್ ಅಣು ಎಂದು ಸೂಚಿಸುತ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ಹೆಚ್ಚಿನ ಪ್ರಮಾಣದ ನೀರನ್ನು ಸೇರಿಸಿದಾಗ ಇದು ಡಿಸ್ಟ್ರೋಫಿನ್ ಎಂಬ ಮತ್ತೊಂದು ಪ್ರೋಟೀನ್ ಆಗಿದೆ ವಿಭಿನ್ನ ಪ್ರೋಟೀನ್ ಗಳಿವೆ ಎಂದು ತೋರಿಸುವ ಉದಾಹರಣೆ ಇದು ನೀವು ಕೋಶಗಳ ಮೇಲೆ ಬೀರುವ ಬಲಕ್ಕೆ ಪ್ರತಿಕ್ರಿಯೆಯಾಗಿ ಕೆಲವು ನಿರ್ದಿಷ್ಟ ಸೂಚನೆಗಳನ್ನು ಕಳುಹಿಸುತ್ತದೆ ಈ ಉದಾಹರಣೆಯಲ್ಲಿ ಈ ಪ್ರಾಯೋಗಿಕ ಸೆಟಪ್ ನಲ್ಲಿ ಏನು ಮಾಡಲಾಗಿದೆಯೆಂದರೆ ಮಣಿಯನ್ನು ಜೀವಕೋಶದ ಮೇಲ್ಮೈ ಮೇಲೆ ಭೌತಿಕವಾಗಿ ಜೋಡಿಸಲಾಗಿದೆ ನಂತರ ಮಣಿಯನ್ನು ಕೆಲವು ಬಾಹ್ಯಕೋಶೀಯ ಮ್ಯಾಟ್ರಿಕ್ಸ್ ಪ್ರೋಟೀನ್ ನೊಂದಿಗೆ ಲೇಪಿಸಿ ಮತ್ತು ಅದನ್ನು ಕೋಶಗಳ ಮೇಲೆ ನೆಲೆಗೊಳ್ಳಲು ಅನುಮತಿಸುವ ಮೂಲಕ ಮತ್ತು ನೀವು ಈ ಮಣಿಯ ಮೇಲೆ ಬಲವನ್ನು ಬೀರಿದಾಗ ಎಸ್ಆರ್ಸಿ ಎಂದು ಕರೆಯಲ್ಪಡುವ ಈ ಪ್ರೋಟೀನ್ ನ ಸ್ಥಳೀಕರಣವನ್ನು ನಿರ್ದಿಷ್ಟ ಸ್ಥಾನಗಳಲ್ಲಿ ನಾವು ನೋಡುತ್ತೇವೆ ಇದು ಬಲವನ್ನು ಪ್ರಯೋಗಿಸಿದ ಸ್ಥಳದಿಂದ ಬಹಳ ದೂರದಲ್ಲಿದೆ ಈ ಸಕ್ರಿಯಗೊಳಿಸುವಿಕೆಯು ತುಂಬಾ ವೇಗವಾಗಿದೆ ಮತ್ತು ನೀವು ಬಲವನ್ನು ಬೀರುವ ಬಳಲಿಕೆಯ ಬಿಂದುವಿನ ಬದಿಯಲ್ಲಿ ಇರಬೇಕಾಗಿಲ್ಲ ಎಂದು ತೋರಿಸುವ ಒಂದು ಉದಾಹರಣೆಯಾಗಿದೆ ಅದು ಮತ್ತಷ್ಟು ಸಕ್ರಿಯಗೊಳ್ಳಬಹುದು ಆದ್ದರಿಂದ ಇದು ಜೀವಕೋಶದೊಳಗೆ ವಿಭಿನ್ನ ಮೆಕ್ಯಾನೊ ಸ್ಪಂದಿಸುವ ಅಂಶಗಳಿವೆ ಮತ್ತು ಅವುಗಳಲ್ಲಿ ಪ್ರತಿಯೊಂದಕ್ಕೂ ಸಂಬಂಧಿಸಿದ ವೈವಿಧ್ಯಮಯ ಕಾಲಮಾನವಿದೆ ಎಂಬ ಒಂದು ಅಂಶವನ್ನು ಸಹ ನಮಗೆ ತರುತ್ತದೆ ಫೋಕಲ್ ಅಂಟಿಕೊಳ್ಳುವಿಕೆ ಪೊಡೊಸೋಮ್ ಗಳು ಮತ್ತು ಇನ್ವಾಡೋಪೊಡಿಯಾ ಎಂಬ ಮೂರು ವಿಭಿನ್ನ ರಚನೆಗಳನ್ನು ನಾನು ಬರೆದಿದ್ದೇನೆ ಆದ್ದರಿಂದ ಇವುಗಳು ವಿಭಿನ್ನ ರಚನೆಗಳಾಗಿವೆ ಅವೆಲ್ಲವೂ ಎಲ್ಲಾ ಜೀವಕೋಶಗಳಲ್ಲಿ ಇರುವುದಿಲ್ಲ ಆದ್ದರಿಂದ ಅಂಟಿಕೊಳ್ಳುವಿಕೆಗಳು ಸಹಜವಾಗಿರುತ್ತವೆ ಎಲ್ಲಾ ಅಂಟಿಕೊಳ್ಳುವಿಕೆಯ ಕೋಶಗಳಲ್ಲಿ ಅವು ಮತ್ತೆ ಜೀವಕೋಶದ ಸರಾಸರಿ ಚಲನಶೀಲತೆಗೆ ಅನುಗುಣವಾಗಿ ಕ್ರಿಯಾತ್ಮಕವಾಗಿರುತ್ತವೆ ಫೋಕಲ್ ಅಂಟಿಕೊಳ್ಳುವಿಕೆಗಳು ಬೆಳೆಯಬಹುದು ಅಥವಾ ಫೋಕಲ್ ಅಂಟಿಕೊಳ್ಳುವಿಕೆಯ ವಹಿವಾಟು ಬದಲಾಗಬಹುದು ಆದರೆ ಅವು ಕೋಶವನ್ನು ಅವುಗಳ ತಲಾಧಾರದೊಂದಿಗೆ ಜೋಡಿಸುತ್ತವೆ ಆದರೆ ಪೊಡೊಸೋಮ್ ಗಳು ಎಂದು ಕರೆಯಲ್ಪಡುವ ಈ ರಚನೆಗಳು ಮ್ಯಾಕ್ರೋಫೇಜ್ ಪ್ರಕಾರದ ಕೋಶಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುತ್ತವೆ ಮತ್ತು ವೇಗವಾಗಿ ಚಲಿಸುತ್ತವೆ ಮತ್ತು ಪೊಡೊಸೋಮ್ ಗಳು ಏನು ಮಾಡುತ್ತವೆ ಎಂದರೆ ಅವು ವಾಸ್ತವವಾಗಿ ವಿಟ್ರಿಕ್ ಗಳನ್ನು ಹದಗೆಡಿಸುತ್ತವೆ ಆದ್ದರಿಂದ ಪೊಡೊಸೋಮ್ ಗಳೊಂದಿಗೆ ನಾವು ಮ್ಯಾಟ್ರಿಕ್ಸ್ ಕಾರ್ಯವನ್ನು ಹದಗೆಡಿಸಲು ಅಥವಾ ಮರುರೂಪಿಸಲು ಸಾಧ್ಯವಾಗುತ್ತದೆ ಇದನ್ನು ಇನ್ವಾಡೋಪೊಡಿಯಾ ಎಂಬ ರಚನೆಗಳು ಸಹ ತೋರಿಸುತ್ತವೆ ಆದ್ದರಿಂದ ಇನ್ವಿಟ್ರೊ ದಲ್ಲಿ ಅವುಗಳ ಕಾರ್ಯ ಏನೆಂಬುದನ್ನು ಅವಲಂಬಿಸಿ ವಿಭಿನ್ನ ರಚನೆಗಳು ವಿಭಿನ್ನ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತವೆ ಎಂದು ಇದು ನಿಮಗೆ ತೋರಿಸುತ್ತದೆ ನಾನು ತಲಾಧಾರದ ಮೇಲೆ ಕೋಶವನ್ನು ಬರೆಯಲು ಬಯಸಿದರೆ ಇದು ನ್ಯೂಕ್ಲಿಯಸ್ ಮತ್ತು ನಾನು ಈ ರೀತಿಯ ಅಂಟಿಕೊಳ್ಳುವಿಕೆಯನ್ನು ಚಿತ್ರಿಸಬಲ್ಲೆ ಮತ್ತು ನಾನು ಆಕ್ಟಿನ್ ನೆಟ್ವರ್ಕ್ ಅನ್ನು ಸಹ ಚಿತ್ರಿಸಬಹುದು ಆದ್ದರಿಂದ ನಾನು ಇಲ್ಲಿ ಬರೆದದ್ದು ಆಕ್ಟಿನ್ ನೆಟ್ವರ್ಕ್ ಅದು ಅದರ ಸುತ್ತಲಿನ ನ್ಯೂಕ್ಲಿಯಸ್ ಅನ್ನು ಸಂಪರ್ಕಿಸುತ್ತದೆ ಅಥವಾ ಸ್ಕ್ಯಾಫೋಲ್ಡ್ ಮಾಡುತ್ತದೆ ಆದ್ದರಿಂದ ನೀವು ಇಲ್ಲಿ ಒಂದು ಬಲವನ್ನು ಪ್ರಯೋಗಿಸಿದಾಗ ನಾವು ಚೆಂಡನ್ನು ಎಂದು ಹೇಳೋಣ ನಂತರ ಈ ಸೈಟೋಸ್ಕೆಲಿಟಲ್ ಈ ಹೊರಗಿನಿಂದ ಕೋಶಗಳ ಒಳಭಾಗಕ್ಕೆ ವಿವಿಧ ಸ್ಥಾನಗಳಲ್ಲಿ ಶಕ್ತಿಗಳನ್ನು ರವಾನಿಸುತ್ತದೆ ನಾವು ಮೊದಲೇ ನೋಡಿದಂತೆ ವಿಭಿನ್ನ ಸ್ಥಳೀಕರಣದಲ್ಲಿ ಸ್ಥಳೀಕರಣ ಅಥವಾ ಪ್ರೋಟೀನ್ ಗಳ ಆಯ್ದ ಪುಷ್ಟೀಕರಣವು ವಿಭಿನ್ನ ಹಂತಗಳಲ್ಲಿ ಸಂಭವಿಸಬಹುದು ಈ ಸ್ಥಳೀಕರಣಗಳು ದೂರದಲ್ಲಿವೆ ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆಗೆ ವ್ಯತಿರಿಕ್ತವಾಗಿ ಈ ಇನ್ವಾಡೋಪೊಡಿಯಾ ರಚನೆಗಳು ವಾಸ್ತವವಾಗಿ ಮ್ಯಾಟ್ರಿಕ್ಸ್ ಗೆ ಚಾಚಿಕೊಂಡಿವೆ ಆದ್ದರಿಂದ ನಾನು ಬಹುಶಃ ಮ್ಯಾಟ್ರಿಕ್ಸ್ ಅನ್ನು ಬರೆಯಬೇಕು ಮತ್ತು ತೋರಿಸಬೇಕು ಈ ರಚನೆಗಳು ವಾಸ್ತವವಾಗಿ ಮ್ಯಾಟ್ರಿಕ್ಸ್ ಗೆ ಚಾಚಿಕೊಂಡಿವೆ ಇನ್ವಾಡೋಪೊಡಿಯಾ ವಾಸ್ತವವಾಗಿ ಮ್ಯಾಟ್ರಿಕ್ಸ್ ಗೆ ಚಾಚಿಕೊಂಡಿರುತ್ತದೆ ಮತ್ತು ಸ್ಥಳೀಯ ಪರಿಸರವನ್ನು ಹದಗೆಡಿಸುತ್ತದೆ ಆದ್ದರಿಂದ ಇನ್ವಾಡೋಪೊಡಿಯಾ ವು ಗಾತ್ರದಲ್ಲಿ ಬೆಳೆಯಲು ಅಥವಾ ಸಂಪೂರ್ಣವಾಗಿ ಕಣ್ಮರೆಯಾಗಲು ಸಾಧ್ಯವಿದೆ ಆದ್ದರಿಂದ ನೀವು ಸಣ್ಣ ಇನ್ವಾಡೋಪೊಡಿಯಾ ವನ್ನು ಹೊಂದಿದ್ದರೆ ಅವು ರೂಪುಗೊಳ್ಳಬಹುದು ಮತ್ತು ಕಣ್ಮರೆಯಾಗಬಹುದು ಆದ್ದರಿಂದ ಕೋಶವು ವಲಸೆ ಹೋಗುವ ದರವನ್ನು ಅವಲಂಬಿಸಿ ವಿಭಿನ್ನ ಸಮಯ ಮಾಪಕಗಳು ಅದರೊಂದಿಗೆ ಸಂಬಂಧ ಹೊಂದಿವೆ ಅದರೊಂದಿಗೆ ನಿಮ್ಮ ಗಮನಕ್ಕೆ ಧನ್ಯವಾದಗಳು ಮುಂದಿನ ತರಗತಿಯ ವಿಷಯಗಳನ್ನು ಚರ್ಚಿಸಲು ನಾನು ಎದುರು ನೋಡುತ್ತೇನೆ